ಶುಭ ಮಧ್ಯಾಹ್ನ ಈಗ ನಾವು ಇನ್ನೊಂದು ರೀತಿಯ ಪ್ರೊಜೆಕ್ಟ್ ಎಸ್ಟಿಮೇಷನ್ ಟೆಕ್ನಿಕ್ ಅನ್ನು ತೆಗೆದುಕೊಳ್ಳೋಣ ಅದು ಹಾಲ್ಸ್ಟೆಡ್ಸ್ ಸಾಫ್ಟ್ವೇರ್ ಸೈನ್ಸ್Halstead's Software Science ಅನಾಲಿಟಿಕಲ್ ಎಸ್ಟಿಮೇಷನ್ ಟೆಕ್ನಿಕ್ ಆಗಿದೆ ನೋಡಿ ನೀವು ಪ್ರೊಜೆಕ್ಟ್ ಎಸ್ಟಿಮೇಷನ್ ಟೆಕ್ನಿಕ್ ಅನ್ನು ಪ್ರಾರಂಭಿಸಿದ ಸಮಯದಲ್ಲಿ ಟೆಸ್ಟಿಂಗ್ ಎಸ್ಟಿಮೇಷನ್ ಟೆಕ್ನಿಕ್ಗಳ 3 ಪ್ರಮುಖ ವಿಭಾಗಗಳಿವೆ ಎಂದು ನಮಗೆ ತಿಳಿದಿದೆ ಮೊದಲನೆಯದು ಎಂಪಿರಿಕಲ್ ಎಸ್ಟಿಮೇಷನ್ ನಂತರ ಹ್ಯೂರಿಸ್ಟಿಕ್ ಎಸ್ಟಿಮೇಷನ್ ಮತ್ತು ಅನಾಲಿಟಿಕಲ್ ಎಸ್ಟಿಮೇಷನ್ ನಾವು ಈಗಾಗಲೇ ಎಂಪಿರಿಕಲ್ ಎಸ್ಟಿಮೇಷನ್ ಮತ್ತು ಹ್ಯೂರಿಸ್ಟಿಕ್ ಎಸ್ಟಿಮೇಷನ್ಗಳನ್ನು ಚರ್ಚಿಸಿದ್ದೇವೆ ಸಾಮಾನ್ಯವಾಗಿ ಎಂಪಿರಿಕಲ್ ಎಸ್ಟಿಮೇಷನ್ ಪ್ರೊಜೆಕ್ಟ್ ಪ್ಯಾರಾಮೀಟರ್ಗಳ ವಿದ್ಯಾವಂತ ಊಹೆಯನ್ನು ಆಧರಿಸಿದೆ ಪ್ರೊಜೆಕ್ಟ್ನ ಪ್ರೊಜೆಕ್ಟ್ ಪ್ಯಾರಾಮೀಟರ್ ಅಲ್ಲಿ ಸೈಜ್ ಇತ್ಯಾದಿಗಳಂತಹ ವಿಭಿನ್ನ ಪ್ಯಾರಾಮೀಟರ್ಗಳಿವೆ ಎಂಪಿರಿಕಲ್ ಎಸ್ಟಿಮೇಷನ್ ಅಲ್ಲಿ ಮೊದಲು ಪ್ರೊಜೆಕ್ಟ್ ಮ್ಯಾನೇಜರ್ ಪ್ರೊಜೆಕ್ಟ್ ಪ್ಯಾರಾಮೀಟರ್ಗಳ ಬಗ್ಗೆ ವಿದ್ಯಾವಂತ ಊಹೆಯನ್ನು ಮಾಡುತ್ತಾರೆ ಮತ್ತು ನಂತರ ಕ್ರಮೇಣ ಅವರು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಅವರು ಎಫರ್ಟ್ ಕಾಸ್ಟ್ಗಳು ಇತ್ಯಾದಿಗಳಂತಹ ಇತರ ಪ್ಯಾರಾಮೀಟರ್ಗಳನ್ನು ಅಂದಾಜು ಮಾಡುತ್ತಾರೆ ಆದ್ದರಿಂದ ಇಲ್ಲಿ ಮೂಲಭೂತವಾಗಿ ಈ ಟೆಕ್ನಿಕ್ ವಿಭಿನ್ನ ಪ್ರೊಜೆಕ್ಟ್ ಪ್ಯಾರಾಮೀಟರ್ಗಳ ಆರಂಭಿಕ ವಿದ್ಯಾವಂತ ಊಹೆಯನ್ನು ಆಧರಿಸಿದೆ ಮತ್ತು ನಂತರ ಅವರು ಇತರ ಯಾವ ಪ್ಯಾರಾಮೀಟರ್ಗಳನ್ನು ಲೆಕ್ಕಹಾಕುತ್ತಾರೆ ಮತ್ತು ಪರಿಷ್ಕರಿಸುತ್ತಾರೆ ಆದ್ದರಿಂದ ಎಂಪಿರಿಕಲ್ ಎಸ್ಟಿಮೇಷನ್ ಟೆಕ್ನಿಕ್ಗಳ ಉದಾಹರಣೆಗಳೆಂದರೆ ಎಕ್ಸ್ಪರ್ಟ್ ಜಡ್ಜ್ಮೆಂಟ್ ಟೆಕ್ನಿಕ್ ಮತ್ತು ಡೆಲ್ಫಿ ಟೆಕ್ನಿಕ್ ನಾವು ಈಗಾಗಲೇ ಹಿಂದಿನ ತರಗತಿಗಳಲ್ಲಿ ಎಕ್ಸ್ಪರ್ಟ್ ಜಡ್ಜ್ಮೆಂಟ್ ಟೆಕ್ನಿಕ್ ಮತ್ತು ಡೆಲ್ಫಿ ಟೆಕ್ನಿಕ್ ಅನ್ನು ಚರ್ಚಿಸಿದ್ದೇವೆ ಆದ್ದರಿಂದ ಮುಂದಿನ ವರ್ಗವು ಹ್ಯೂರಿಸ್ಟಿಕ್ ಎಸ್ಟಿಮೇಷನ್ ಆದ್ದರಿಂದ ಈ ಟೆಕ್ನಿಕ್ ವಿಭಿನ್ನ ಪ್ರೊಜೆಕ್ಟ್ ಪ್ಯಾರಾಮೀಟರ್ಗಳ ನಡುವೆ ಇರುವ ಸಂಬಂಧವನ್ನು ಕೆಲವು ಗಣಿತದ ಅಭಿವ್ಯಕ್ತಿಗಳನ್ನು ಬಳಸಿ ತೃಪ್ತಿಕರವಾಗಿ ರೂಪಿಸಬಹುದು ಎಂದು ಊಹಿಸುತ್ತದೆ ಆದ್ದರಿಂದ ಇಲ್ಲಿ ಈ ಎಸ್ಟಿಮೇಷನ್ ಟೆಕ್ನಿಕ್ ವಿಭಿನ್ನ ಪ್ರೊಜೆಕ್ಟ್ ಪ್ಯಾರಾಮೀಟರ್ಗಳ ನಡುವೆ ಇರುವ ಸಂಬಂಧಗಳು ಯಾವುವು ಎಂದು ಊಹಿಸುವ ಆಧಾರದ ಮೇಲೆ ಅವು ಹೇಗೋ ಮಾದರಿಯಾಗಬಹುದು ಅವುಗಳನ್ನು ಕೆಲವು ಸೂಕ್ತವಾದ ಗಣಿತದ ಅಭಿವ್ಯಕ್ತಿಗಳನ್ನು ಬಳಸಿಕೊಂಡು ವ್ಯಕ್ತಪಡಿಸಬಹುದು ಮತ್ತು ನಂತರ ನೀವು ಸಂಸ್ಕರಿಸಿದ ಅಥವಾ ಹೆಚ್ಚು ನಿಖರವಾದ ಅಂದಾಜುಗಳನ್ನು ಪಡೆಯಲು ಕೆಲವು ಮಲ್ಟಿಪ್ಲಿಯರ್ಗಳು ಅಥವಾ ಕಾಸ್ಟ್ ಡ್ರೈವರ್ಗಳನ್ನು ಬಳಸಿಕೊಂಡು ಅವುಗಳನ್ನು ಸಂಸ್ಕರಿಸಬಹುದು ಉದಾಹರಣೆಗಳೆಂದರೆ COCOMO ಮೋಡೆಲ್ಗಳು ಈ ಹ್ಯೂರಿಸ್ಟಿಕ್ ಎಸ್ಟಿಮೇಷನ್ ಕೆಳಗೆ ನಾವು ಬೇಸಿಕ್ COCOMO ಇಂಟರ್ ಮೀಡಿಯಟ್ ಮೋಡೆಲ್ COCOMO ಕಂಪ್ಲೀಟ್ COCOMO ಅಥವಾ ಡೀಟೈಲ್ಡ್ COCOMO ಮತ್ತು COCOMO 2 ನಂತಹ ವಿವಿಧ ರೀತಿಯ COCOMO ಮೋಡೆಲ್ಗಳನ್ನು ನೋಡಿದ್ದೇವೆ ಆದ್ದರಿಂದ ಈ ಎಲ್ಲಾ ವಿಷಯಗಳನ್ನು ನಾವು ಹಿಂದಿನ ವರ್ಗದಲ್ಲಿ ನೋಡಿದ್ದೇವೆ ನಂತರ ಮುಂದಿನ ವರ್ಗವು ಅನಾಲಿಟಿಕಲ್ ಎಸ್ಟಿಮೇಷನ್ ಅನಾಲಿಟಿಕಲ್ ಎಸ್ಟಿಮೇಷನ್ ಈ ಕೆಳಗಿನ ಪರಿಕಲ್ಪನೆಯನ್ನು ಆಧರಿಸಿದೆ ಈ ಟೆಕ್ನಿಕ್ ಅಲ್ಲಿ ಪ್ರೊಜೆಕ್ಟ್ ಮ್ಯಾನೇಜರ್ ಅವರು ಕೆಲವು ಮೂಲಭೂತ ಊಹೆಗಳೊಂದಿಗೆ ಪ್ರಾರಂಭಿಸಿ ಅಗತ್ಯವಿರುವ ಫಲಿತಾಂಶಗಳನ್ನು ಪಡೆಯುತ್ತಾರೆ ಆದ್ದರಿಂದ ಯಾವುದರ ಮೇಲಿನ ಊಹೆಗಳು ಪ್ರೊಜೆಕ್ಟ್ ಪ್ಯಾರಾಮೀಟರ್ವಿಭಿನ್ನವಾದ ಪ್ರೊಜೆಕ್ಟ್ ಪ್ಯಾರಾಮೀಟರ್ಗಳಿಗೆ ಸಂಬಂಧಿಸಿದಂತೆ ಊಹೆಗಳು ಆದ್ದರಿಂದ ಮೂಲಭೂತವಾಗಿ ಇಲ್ಲಿ ಎಫರ್ಟ್ಗಳು ಮತ್ತು ಸೈಜ್ನಂತಹ ಪ್ಯಾರಾಮೀಟರ್ಗಳು ಅಥವಾ ಪ್ರೋಗ್ರಾಮ್ ವಾಲ್ಯೂಮ್ ಅನ್ನು ನೀವು ಹೇಳಬಹುದು ಇತ್ಯಾದಿ ಅವು ವಿಭಿನ್ನ ಪ್ರೊಜೆಕ್ಟ್ ಪ್ಯಾರಾಮೀಟರ್ಗಳಿಗೆ ಸಂಬಂಧಿಸಿದಂತೆ ಕೆಲವು ಮೂಲಭೂತ ಊಹೆಗಳಿಂದ ಪ್ರಾರಂಭವಾಗುತ್ತವೆ ಆದ್ದರಿಂದ ಈ ಟೆಕ್ನಿಕ್ಗಳು ಕೆಲವು ವೈಜ್ಞಾನಿಕ ಆಧಾರವನ್ನು ಹೊಂದಿವೆ ಆದ್ದರಿಂದ ಈ ಊಹೆಗಳು ಅಸ್ಪಷ್ಟ ಊಹೆಗಳಲ್ಲ ಆದ್ದರಿಂದ ಈ ಟೆಕ್ನಿಕ್ಗಳಲ್ಲಿ ಬಳಸಲಾಗುವ ಎಲ್ಲಾ ಊಹೆಗಳು ಅಥವಾ ವಿಭಿನ್ನ ಈಕ್ವೇಷನ್ಗಳು ಅಥವಾ ವಿಭಿನ್ನ ವಿಧಾನಗಳು ಅವರು ಯಾವ ವೈಜ್ಞಾನಿಕ ಆಧಾರದ ಮೇಲೆ ಇವೆ ಎಂಬ ಕೆಲವು ನಿಶ್ಚಿತಗಳನ್ನು ಹೊಂದಿದ್ದಾರೆ ಮತ್ತು ಈ ವರ್ಗದ ಕೆಳಗೆ ಅನಾಲಿಟಿಕಲ್ ಎಸ್ಟಿಮೇಷನ್ ಟೆಕ್ನಿಕ್ಗಳ ಕೆಳಗೆ ಅಂದರೆ ಹಾಲ್ಸ್ಟೆಡ್ನ ಸಾಫ್ಟ್ವೇರ್ ಸೈನ್ಸ್Halstead's software science ಎಂದು ಕರೆಯಲ್ಪಡುವ ಒಂದು ಉದಾಹರಣೆಯನ್ನು ನೀವು ನೋಡುತ್ತೀರಿ ಆದ್ದರಿಂದ ಇಂದು ನಾವು ಹಾಲ್ಸ್ಟೆಡ್ನ ಸಾಫ್ಟ್ವೇರ್ ಸೈನ್ಸ್Halstead's software science ಕುರಿತು ವಿವಿಧ ಪ್ರೊಜೆಕ್ಟ್ ಪ್ಯಾರಾಮೀಟರ್ಗಳನ್ನು ಅಂದಾಜಿಸಲು ವಿಭಿನ್ನವಾಗಿ ಹೇಗೆ ಬಳಸಬಹುದು ಎಂಬುದನ್ನು ಚರ್ಚಿಸುತ್ತೇವೆ ಸಾಫ್ಟ್ವೇರ್ ಮೇಂಟೆನೆನ್ಸ್ ಎಫರ್ಟ್ ಅನ್ನು ಎಸ್ಟಿಮೇಟ್ ಮಾಡಲು ಹಾಲ್ಸ್ಟೆಡ್ನ ಸಾಫ್ಟ್ವೇರ್ ಸೈನ್ಸ್Halstead's software science ವಿಶೇಷವಾಗಿ ಉಪಯುಕ್ತವಾಗಿದೆ ಸಾಫ್ಟ್ವೇರ್ ಅನ್ನು ನಿಯೋಜಿಸಿದ ನಂತರ ಅದನ್ನು ಬಳಕೆಗೆ ತಂದ ನಂತರ ಮುಂದಿನ ಹಂತವು ಮೇಂಟೆನೆನ್ಸ್ ಫೇಸ್ ಆಗಿದೆ ಆದ್ದರಿಂದ ಮೇಂಟೆನೆನ್ಸ್ ಸಮಯದಲ್ಲಿ ಎಷ್ಟು ಎಫರ್ಟ್ ಎಷ್ಟು ಎಫರ್ಟ್ ಅನ್ನು ನೀಡಬೇಕಾಗಿದೆ ಎಂಬುದನ್ನು ಹಾಲ್ಸ್ಟೆಡ್ನ ಸಾಫ್ಟ್ವೇರ್ ಸೈನ್ಸ್Halstead's software science ಅನ್ನು ಬಳಸಿಕೊಂಡು ಆ ವಿಷಯಗಳನ್ನು ಸುಲಭವಾಗಿ ಅಂದಾಜು ಮಾಡಬಹುದು ಆದ್ದರಿಂದ ವಿಶೇಷವಾಗಿ ಸಾಫ್ಟ್ವೇರ್ ಮೇಂಟೆನೆನ್ಸ್ ಎಫರ್ಟ್ಗಳನ್ನು ಎಸ್ಟಿಮೇಟ್ ಮಾಡಲು ಹಾಲ್ಸ್ಟೆಡ್ನ ಸಾಫ್ಟ್ವೇರ್ ಸೈನ್ಸ್Halstead's software science ತುಂಬಾ ಸೂಕ್ತವಾಗಿದೆ ಸಾಫ್ಟ್ವೇರ್ ಮೇಂಟೆನೆನ್ಸ್ ಎಫರ್ಟ್ಗೆ ಸಂಬಂಧಿಸಿದಂತೆ ಈ ಟೆಕ್ನಿಕ್ ಎಂಪಿರಿಕಲ್ ಮತ್ತು ಹ್ಯೂರಿಸ್ಟಿಕ್ ಟೆಕ್ನಿಕ್ಗಳನ್ನು ಮೀರಿಸುತ್ತದೆ ಆದ್ದರಿಂದ ಸಾಫ್ಟ್ವೇರ್ ಮೇಂಟೆನೆನ್ಸ್ ಇನ್ಪುಟ್ಗೆ ಸಂಬಂಧಿಸಿದಂತೆ ಇದು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಇದು ಎಫರ್ಟ್ ಮತ್ತು ಕಾಸ್ಟ್ ಇತ್ಯಾದಿಗಳಂತಹ ವಿಭಿನ್ನ ಪ್ಯಾರಾಮೀಟರ್ಗಳನ್ನು ಹೆಚ್ಚು ನಿಖರವಾಗಿ ಎಸ್ಟಿಮೇಟ್ ಮಾಡುತ್ತದೆ ನಾವು ಎಂಪಿರಿಕಲ್ ಮತ್ತು ಹ್ಯೂರಿಸ್ಟಿಕ್ ಟೆಕ್ನಿಕ್ಗಳನ್ನು ನೋಡಿದ ಹಿಂದಿನ ಎರಡು ಟೆಕ್ನಿಕ್ಗಳಿಗಿಂತ ಇದು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಹಾಲ್ಸ್ಟೆಡ್ನ ಸಾಫ್ಟ್ವೇರ್ ಸೈನ್ಸ್Halstead's software science ಪ್ರೊಜೆಕ್ಟ್ನ ವಿವಿಧ ಪ್ಯಾರಾಮೀಟರ್ಗಳನ್ನು ಎಸ್ಟಿಮೇಟ್ ಮಾಡಲು ಒಂದು ಅನಾಲಿಟಿಕಲ್ ಟೆಕ್ನಿಕ್ ಆಗಿದೆ ಎಂದು ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ ಉದಾಹರಣೆಗೆ ಸೈಜ್ ಡೆವಲಪ್ಮೆಂಟ್ ಎಫರ್ಟ್ ಡೆವಲಪ್ಮೆಂಟ್ ಟೈಮ್ ಪ್ರೋಗ್ರಾಮ್ ವಾಲ್ಯೂಮ್ ಮತ್ತು ಇತರ ಹಲವು ವಿಷಯಗಳು ಯಾವ ಪ್ಯಾರಾಮೀಟರ್ಗಳಿಗಾಗಿ ನೀವು ನೋಡುತ್ತೀರಿ ಅದನ್ನು ಎಸ್ಟಿಮೇಟ್ ಮಾಡಲು ಬಳಸಬಹುದು ಹಾಲ್ಸ್ಟೆಡ್ನ ಅವರು ಎಫರ್ಟ್ ಕಾಸ್ಟ್ ಇತ್ಯಾದಿಗಳನ್ನು ಎಸ್ಟಿಮೇಟ್ ಮಾಡಲು ಕೆಲವು ಪ್ರಿಮಿಟಿವ್ ಪ್ರೋಗ್ರಾಮ್ ಪ್ಯಾರಾಮೀಟರ್ಗಳನ್ನು ಬಳಸಿದ್ದಾರೆ ಆದ್ದರಿಂದ ಅವರು ಅಂದಾಜು ಉದ್ದೇಶಕ್ಕಾಗಿ ಯಾವ ಪ್ರಿಮಿಟಿವ್ ಪ್ರೋಗ್ರಾಮ್ ಪ್ಯಾರಾಮೀಟರ್ಗಳನ್ನು ಬಳಸಿದ್ದಾರೆ ಅವರು ಯಾವ ಎರಡು ಪ್ರಮುಖ ಪ್ರಿಮಿಟಿವ್ ಪ್ರೋಗ್ರಾಮ್ ಪ್ಯಾರಾಮೀಟರ್ ಅನ್ನು ಬಳಸಿದ್ದಾರೆ ಒಂದು ಆಪರೇಟರ್ಗಳ ಸಂಖ್ಯೆ ಮತ್ತು ಎರಡು ಒಪೆರಾಂಡ್ಗಳ ಸಂಖ್ಯೆ ಆದ್ದರಿಂದ ಆಪರೇಟರ್ಗಳ ಸಂಖ್ಯೆ ಮತ್ತು ಆಪರೇಟರ್ಗಳ ಸಂಖ್ಯೆಯನ್ನು ಬಳಸಿಕೊಂಡು ಯಾವುದೇ ಮ್ಯಾನೇಜರ್ ಪ್ರೋಗ್ರಾಂ ಮ್ಯಾನೇಜರ್ ಪ್ರತಿ ಪ್ರೊಜೆಕ್ಟ್ಗೆ ಕೆಲವು ಪ್ಯಾರಾಮೀಟರ್ಗಳನ್ನು ಎಸ್ಟಿಮೇಟ್ ಮಾಡಬಹುದು ಆದ್ದರಿಂದ ಯಾವ ಪ್ಯಾರಾಮೀಟರ್ಗಳನ್ನು ಎಸ್ಟಿಮೇಟ್ ಮಾಡಬಹುದು ಕೆಳಗಿನ ಪ್ಯಾರಾಮೀಟರ್ಗಳನ್ನು ಎಸ್ಟಿಮೇಟ್ ಮಾಡಬಹುದು ಹಾಲ್ಸ್ಟೆಡ್ನ ಸಾಫ್ಟ್ವೇರ್ ಸೈನ್ಸ್Halstead's software science ಅನ್ನು ಬಳಸಿಕೊಂಡು ನೀವು ಒಟ್ಟಾರೆ ಪ್ರೋಗ್ರಾಮ್ ಲೆಂಥ್ ಪೋಟೆನ್ಷಿಯಲ್ ಮಿನಿಮಂ ವಾಲ್ಯೂಮ್ ಪ್ರೋಗ್ರಾಂನ ಅಕ್ಚುಯಲ್ ವಾಲ್ಯೂಮ್ ಪ್ರೋಗ್ರಾಂನ ಲ್ಯಾಂಗ್ವೇಜ್ ಲೆವೆಲ್ ಪ್ರೋಗ್ರಾಂ ಅನ್ನು ಅಭಿವೃದ್ಧಿಪಡಿಸಲು ಖರ್ಚು ಮಾಡುವ ಎಫರ್ಟ್ ಮತ್ತು ಅಂತಿಮವಾಗಿ ಆ ಪ್ರೋಗ್ರಾನ ಅನ್ನು ಅಭಿವೃದ್ಧಿಪಡಿಸಲು ಎಷ್ಟು ಡೆವಲಪ್ಮೆಂಟ್ ಟೈಮ್ ಬೇಕಾಗುತ್ತದೆ ಆದ್ದರಿಂದ ಅದನ್ನು ಅಂದಾಜು ಮಾಡಬಹುದು ಆದ್ದರಿಂದ ಹಾಲ್ಸ್ಟೆಡ್ನ ಸಾಫ್ಟ್ವೇರ್ ಸೈನ್ಸ್Halstead's software science ಒದಗಿಸುತ್ತದೆ ಅಥವಾ ಹಾಲ್ಸ್ಟೆಡ್ನ ಸಾಫ್ಟ್ವೇರ್ ಸೈನ್ಸ್Halstead's software science ಅನ್ನು ಬಳಸುವ ಮೂಲಕ ಈ ಪ್ಯಾರಾಮೀಟರ್ಗಳನ್ನು ಎಸ್ಟಿಮೇಟ್ ಮಾಡಲು ನೀವು ಈ ಪ್ಯಾರಾಮೀಟರ್ಗಳಿಗೆ ಅಭಿವ್ಯಕ್ತಿಗಳನ್ನು ಪಡೆಯಬಹುದು ಈಗ ಸಾಫ್ಟ್ವೇರ್ನ ಹಾಲ್ಸ್ಟೆಡ್ನ ಸಾಫ್ಟ್ವೇರ್ ಸೈನ್ಸ್Halstead's software science ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೋಡೋಣ ನಿರ್ದಿಷ್ಟ ಪ್ರೋಗ್ರಾಂಗೆ eta 1 ಪ್ರೋಗ್ರಾಂನಲ್ಲಿ ಬಳಸಲಾದ ಯುನಿಕ್ ಆಪರೇಟರ್ಗಳ ಸಂಖ್ಯೆಯಾಗಿರಲಿ eta 2 ಪ್ರೋಗ್ರಾಂನಲ್ಲಿ ಬಳಸಲಾದ ಯುನಿಕ್ ಒಪೆರಾಂಡ್ಗಳ ಸಂಖ್ಯೆ N 1 ಪ್ರೋಗ್ರಾಂನಲ್ಲಿ ಬಳಸಲಾದ ಒಟ್ಟು ಆಪರೇಟರ್ಗಳ ಸಂಖ್ಯೆ ಮತ್ತು N 2 ಪ್ರೋಗ್ರಾಂನಲ್ಲಿ ಬಳಸಲಾದ ಒಪೆರಾಂಡ್ಗಳ ಒಟ್ಟು ಸಂಖ್ಯೆ ಆಗಿದೆ ಆದ್ದರಿಂದ ಮೂಲಭೂತವಾಗಿ eta 1 ಮತ್ತು eta 2 ಯುನಿಕ್ ಒಪೆರಾಂಡ್ಗಳ ಕೆಳಗಿನ ಯುನಿಕ್ ಆಪರೇಟರ್ಗಳು ಆದರೆ N 1 ಮತ್ತು N 2 ಇವುಗಳು ಪ್ರೋಗ್ರಾಂನಲ್ಲಿ ಬಳಸಲಾದ ಒಟ್ಟು ಆಪರೇಟರ್ಗಳು ಮತ್ತು ಒಪೆರಾಂಡ್ಗಳಾಗಿವೆ ಇದರೊಂದಿಗೆ ನಾವು ಹಿಂದಿನ ಸ್ಲೈಡ್ನಲ್ಲಿ ತೋರಿಸಿರುವ ಒಟ್ಟಾರೆ ಪ್ರೋಗ್ರಾಮ್ ಲೆಂಥ್ ಪೋಟೆನ್ಷಿಯಲ್ ಮಿನಿಮಂ ವಾಲ್ಯೂಮ್ ಪ್ರೋಗ್ರಾಂನ ಆಕ್ಚವಲ್ ವಾಲ್ಯೂಮ್ ಪ್ರೋಗ್ರಾಂನ ಲ್ಯಾಂಗ್ವೇಜ್ ಲೆವೆಲ್ ಎಫರ್ಟ್ ಮತ್ತು ಡೆವಲಪ್ಮೆಂಟ್ ಟೈಮ್ ಇತ್ಯಾದಿಗಳಂತಹ ಈ ಪ್ಯಾರಾಮೀಟರ್ಗಳಿಗೆ ಅಭಿವ್ಯಕ್ತಿಗಳನ್ನು ಪಡೆಯಬಹುದು ಈಗ ಈ ಪದಗಳನ್ನು ಬಳಸಿಕೊಂಡು ನಾವು ಹೇಗೆ ಎಸ್ಟಿಮೇಟ್ ಮಾಡಬಹುದು ವಾಲ್ಯೂಮ್ ಮತ್ತು ಪ್ರೋಗ್ರಾಮ್ ಲೆಂಥ್ನಂತಹ ಅಪೇಕ್ಷಿತ ಪ್ಯಾರಾಮೀಟರ್ಗಳಿಗೆ ನಾವು ಹೇಗೆ ಅಭಿವ್ಯಕ್ತಿಗಳನ್ನು ಪಡೆಯಬಹುದು ಎಂಬುದನ್ನು ನೋಡೋಣ ಅಭಿವ್ಯಕ್ತಿಗಳನ್ನು ಪಡೆಯಲು ಹೋಗುವ ಮೊದಲು ಯುನಿಕ್ ಒಪೆರಾಂಡ್ಗಳು ಯುನಿಕ್ ಆಪರೇಟರ್ಗಳು ಇತ್ಯಾದಿಗಳನ್ನು ಗುರುತಿಸಲು ನಮಗೆ ಸಹಾಯ ಮಾಡುವ ಕೆಲವು ಮಾರ್ಗಸೂಚಿಗಳನ್ನು ನಾವು ಮೊದಲು ನೋಡೋಣ ಇವು ಮಾರ್ಗಸೂಚಿಗಳಾಗಿವೆ ಆಪರೇಟರ್ಗಳನ್ನು ಗುರುತಿಸಲು ಅವುಗಳನ್ನು ಬಳಸಬಹುದು ಅಸೈನ್ಮೆಂಟ್ ಆಪರೇಟರ್ ಅರಿಥಮೆಟಿಕ್ ಆಪರೇಟರ್ ಮತ್ತು ಲಾಜಿಕಲ್ ಆಪರೇಟರ್ಗಳನ್ನು ಸಾಮಾನ್ಯವಾಗಿ ಆಪರೇಟರ್ ಎಂದು ಪರಿಗಣಿಸಲಾಗುತ್ತದೆ ಎಂದು ಅದು ಹೇಳುತ್ತದೆ ಆದ್ದರಿಂದ ಅಂತಹ ಎಲ್ಲಾ ಅಸೈನ್ಮೆಂಟ್ ಆಪರೇಟರ್ ಮತ್ತು ಅರಿಥಮೆಟಿಕ್ ಆಪರೇಟರ್ಗಳು ಪ್ಲಸ್ ಮೈನಸ್ ಮತ್ತು ಲಾಜಿಕಲ್ ಆಪರೇಟರ್ಗಳು ಇತ್ಯಾದಿಗಳನ್ನು ಬಳಸಬಹುದು ಅವುಗಳನ್ನು ಸಾಮಾನ್ಯವಾಗಿ ಆಪರೇಟರ್ಗಳಾಗಿ ಪರಿಗಣಿಸಲಾಗುತ್ತದೆ ಅಂತೆಯೇ ಅರಿಥಮೆಟಿಕ್ ಅಭಿವ್ಯಕ್ತಿಯಲ್ಲಿ ಆವರಣ ಇರುವಲ್ಲಿ ಒಂದು ಜೋಡಿ ಪ್ಯಾರಂಥೆಸಿಸ್ ಮತ್ತು ಒಂದು ಬ್ಲಾಕ್ ಬಿಗಿನ್ ಮತ್ತು ಎಂಡ್ ಪೇರ್ ಅನ್ನು ಏಕ ಆಪರೇಟರ್ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಒಂದು ಜೋಡಿ ಪ್ಯಾರಂಥೆಸಿಸ್ ಅಥವಾ ಬಿಗಿನ್ ಎಂಡ್ ಬ್ಲಾಕ್ನಿಂದ ಪ್ರಾರಂಭವಾಗುವ ಬ್ಲಾಕ್ ಇದ್ದರೆ ಅದು ಕ್ಷಮಿಸಿ ಬಿಗಿನ್ ಬ್ಲಾಕ್ ಆಗಿರುತ್ತದೆ ಮತ್ತು ಆ ಜೋಡಿಯನ್ನು ವಿಭಿನ್ನ ಎರಡು ಆಪರೇಟರ್ಗಳಲ್ಲ ಒಂದೇ ಆಪರೇಟರ್ಗಳಾಗಿ ಪರಿಗಣಿಸಲಾಗುತ್ತದೆ ಅದೇ ರೀತಿ ನೀವು ಲೇಬಲ್ಗಳನ್ನು ಬಳಸುತ್ತಿದ್ದರೆ ಲೇಬಲ್ ಅನ್ನು ಆಪರೇಟರ್ ಲೇಬಲ್ ಎಂದು ಪರಿಗಣಿಸಲಾಗುತ್ತದೆ ಅದನ್ನು GOTO ಹೇಳಿಕೆಯ ಟಾರ್ಗೆಟ್ ಆಗಿ ಬಳಸಿದರೆ ಅದನ್ನು ಆಪರೇಟರ್ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ನೀವು GOTO ಹೇಳಿಕೆಯನ್ನು ಬಳಸುತ್ತಿದ್ದರೆ ಮತ್ತು ಟಾರ್ಗೆಟ್ ಲೇಬಲ್ ಆಗಿದ್ದರೆ ಲೇಬಲ್ ಅನ್ನು ಸಹ ಆಪರೇಟರ್ ಎಂದು ಪರಿಗಣಿಸಲಾಗುತ್ತದೆ ಇಫ್ ದೆನ್ ಎಲ್ಸ್ ಎಂಡ್ ಇಫ್ ಮತ್ತು ವೈಲ್ ಡು ಡು ವೈಲ್ ಇತ್ಯಾದಿ ಕನ್ಸ್ಟ್ರಕ್ಟ್ಗಳನ್ನು ಸಿಂಗಲ್ ಆಪರೇಟರ್ ಎಂದು ಪರಿಗಣಿಸಲಾಗುತ್ತದೆ ಸ್ಟೇಟ್ಮೆಂಟ್ ಟರ್ಮಿನೇಷನ್ ಆಪರೇಟರ್ನಂತಹ ಸಿಕ್ವೆನ್ಸ್ ನೀವು ಸೆಮಿಕೋಲನ್ ಅನ್ನು ಬಳಸುತ್ತಿರುವ ಸ್ಟೇಟ್ಮೆಂಟ್ ಟರ್ಮಿನೇಟರ್ನಂತಹ ಸಿಕ್ವೆನ್ಸ್ ಆಪರೇಟರ್ಗಳನ್ನು ನೀವು ಸಿ ಪ್ರೊಗ್ರಾಮ್ಗಳಲ್ಲಿ ನೋಡಿರಬಹುದು ಇತ್ಯಾದಿ ಆದ್ದರಿಂದ ಇಲ್ಲಿ ಸೆಮಿಕೋಲನ್ ಆಪರೇಟರ್ ಅನ್ನು ಸಿಂಗಲ್ ಆಪರೇಟರ್ ಎಂದು ಪರಿಗಣಿಸಲಾಗುತ್ತದೆ ಫಂಕ್ಷನ್ ಕಾಲ್ ಸ್ಟೇಟ್ಮೆಂಟ್ನಲ್ಲಿನ ಕ್ರಿಯಾತ್ಮಕ ಹೇಳಿಕೆಯಲ್ಲಿನ ಫಂಕ್ಷನ್ ನೇಮ್ ಅನ್ನು ಆಪರೇಟರ್ ಎಂದು ಪರಿಗಣಿಸಲಾಗುತ್ತದೆ ನೀವು ಫಂಕ್ಷನ್ ಅನ್ನು ಇನ್ವೊಕ್ ಮಾಡಿದಾಗ ಫಂಕ್ಷನ್ಗೆ ಕರೆ ಮಾಡಿದಾಗ ಫಂಕ್ಷನ್ ಕಾಲ್ ಸ್ಟೇಟ್ಮೆಂಟ್ನಲ್ಲಿನನಲ್ಲಿರುವ ಫಂಕ್ಷನ್ ನೇಮ್ ಅನ್ನು ಸಹ ಆಪರೇಟರ್ ಎಂದು ಪರಿಗಣಿಸಲಾಗುತ್ತದೆ ಎಂಬುದನ್ನು ದಯವಿಟ್ಟು ನೆನಪಿಡಿ ಸಬ್ರುಟೀನ್ ಡಿಕ್ಲರೇಶನ್ಗಳು ಮತ್ತು ವೇರಿಯಬಲ್ ಡಿಕ್ಲರೇಶನ್ಗಳು ಅವುಗಳು ಒಪೆರಾಂಡ್ಗಳನ್ನು ಒಳಗೊಂಡಿರುತ್ತದೆ ಆದ್ದರಿಂದ ಈಗ ನಾವು ಯಾವ ಆಪರೇಟರ್ಗಳಿಗೆ ಕೆಲವು ಮಾರ್ಗಸೂಚಿಗಳನ್ನು ನೋಡಿದ್ದೇವೆ ಎಂಬುದರ ಕುರಿತು ನೋಡೋಣ ಈಗ ಒಪೆರಾಂಡ್ಗಳನ್ನು ಗುರುತಿಸಲು ಮಾರ್ಗಸೂಚಿಗಳನ್ನು ನೋಡೋಣ ಆದ್ದರಿಂದ ಸಬ್ರುಟೀನ್ ಡಿಕ್ಲರೇಶನ್ಗಳು ನೀವು ಸಬ್ರುಟೀನ್ಗಳನ್ನು ಡಿಕ್ಲೇರ್ ಮಾಡುವಾಗ ಸಬ್ರುಟೀನ್ ಡಿಕ್ಲರೇಶನ್ಗಳು ಮತ್ತು ವೇರಿಯಬಲ್ ಡಿಕ್ಲೆರೇಷನ್ಗಳು ಅವು ಒಪೆರಾಂಡ್ಗಳನ್ನು ಒಳಗೊಂಡಿರುತ್ತವೆ ಫಂಕ್ಷನ್ ಡೆಫಿನಿಷನ್ನಲ್ಲಿನ ಫಂಕ್ಷನ್ ನೇಮ್ ಅನ್ನು ಆಪರೇಟರ್ ಎಂದು ಪರಿಗಣಿಸಲಾಗುವುದಿಲ್ಲ ಆದ್ದರಿಂದ ಫಂಕ್ಷನ್ ಕಾಲ್ ಅಲ್ಲಿನ ಆರ್ಗ್ಯುಮೆಂಟ್ಗಳನ್ನು ಒಪೆರಾಂಡ್ಗಳಾಗಿ ಪರಿಗಣಿಸಲಾಗುತ್ತದೆ ಆದ್ದರಿಂದ ನೀವು ಆರ್ಗ್ಯುಮೆಂಟ್ಗಳನ್ನು ಫಂಕ್ಷನ್ ಕಾಲ್ ಅಲ್ಲಿ ಹಾಕುತ್ತಿರುವಾಗ ಫಂಕ್ಷನ್ ಕಾಲ್ಗಳ ಆರ್ಗ್ಯುಮೆಂಟ್ಗಳನ್ನು ಒಪೆರಾಂಡ್ಗಳಾಗಿ ಪರಿಗಣಿಸಲಾಗುತ್ತದೆ ಹಾಗೆಯೇ ಫಂಕ್ಷನ್ ಡಿಕ್ಲರೇಶನ್ ಸ್ಟೇಟ್ಮೆಂಟ್ನಲ್ಲಿರುವ ಫಂಕ್ಷನ್ನ ಪ್ಯಾರಾಮೀಟರ್ ಲಿಸ್ಟ್ ಅನ್ನು ಆಪರೇಂಡ್ಗಳಾಗಿ ಪರಿಗಣಿಸದಿದ್ದರೆ ನೀವು ಫಂಕ್ಷನ್ ಅನ್ನು ಡಿಕ್ಲೇರ್ ಮಾಡುತ್ತಿರುವಾಗ ನೀವು ಪ್ಯಾರಾಮೀಟರ್ಗಳನ್ನು ಫಂಕ್ಷನ್ ಡಿಕ್ಲರೇಶನ್ ಅಲ್ಲಿ ಇರುವ ಪ್ಯಾರಾಮೀಟರ್ ಲಿಸ್ಟ್ ಅನ್ನು ಹಾಕುತ್ತಿದ್ದರೆ ಅದನ್ನು ಆಪರೇಂಡ್ ಎಂದು ಪರಿಗಣಿಸಲಾಗುವುದಿಲ್ಲ ನಾವು ಕಾಮನ್ ಲ್ಯಾಂಗ್ವೇಜ್ ಪ್ರೋಗ್ರಾಮಿಂಗ್ ಸಿ ಲ್ಯಾಂಗ್ವೇಜ್ ಏನು ಮಾಡಬೇಕೆಂದು ನೋಡೋಣ ಸಂಭವನೀಯ ಆಪರೇಟರ್ಗಳು ಆದ್ದರಿಂದ ಇವುಗಳು ಸಂಭಾವ್ಯ ಆಪರೇಟರ್ಗಳಾಗಿವೆ ಅವುಗಳೆಂದರೆ CASE DEFAULT IF ELSE SWITCH WHILE DO FOR GOTO CONTINUE BREAK RETURN and a function name in a function call ಈ ಹಾಲ್ಸ್ಟೆಡ್ನ ಸಾಫ್ಟ್ವೇರ್ ಸೈನ್ಸ್Halstead's software scienceಗೆ ಸಂಬಂಧಿಸಿದಂತೆ C ಯಲ್ಲಿ ಆಪರೇಟರ್ಗಳು ವ್ಯಾಲಿಡ್ ಆಪರೇಟರ್ಗಳ ಎಲ್ಲಾ ಉದಾಹರಣೆಗಳಾಗಿವೆ ಆದ್ದರಿಂದ ಒಪೆರಾಂಡ್ಗಳು ಆ ವೇರಿಯೇಬಲ್ಗಳಾಗಿವೆ ಮತ್ತು ಅಭಿವ್ಯಕ್ತಿಯಲ್ಲಿ ಆಪರೇಟರ್ಗಳಲ್ಲಿ ಬಳಸುತ್ತಿರುವ ಕಾನ್ಸ್ಟಂಟ್ಗಳಾಗಿವೆ ಆದ್ದರಿಂದ ಒಂದು ಅಭಿವ್ಯಕ್ತಿಯಲ್ಲಿ ಸರಿ ಆಪರೇಟರ್ಗಳಲ್ಲಿ ನೀವು ಅಭಿವ್ಯಕ್ತಿಯನ್ನು ಹಾಕುತ್ತಿರುವಾಗ ಆಪರೇಟರ್ಗಳಾಗಿವೆ ಆದ್ದರಿಂದ ನಾವು ಒಪೆರಾಂಡ್ಗಳನ್ನು ಸಹ ಪರಿಗಣಿಸಬೇಕು ಒಪೆರಾಂಡ್ಗಳು ಆ ವೇರಿಯೇಬಲ್ಗಳಾಗಿವೆ ಏಕೆಂದರೆ ನೀವೆಲ್ಲರೂ ಈಗಾಗಲೇ ವ್ಯಾಖ್ಯಾನಿಸಿರುವ ಕಾರಣ ಆಪರೇಟರ್ ಒಪೆರಾಂಡ್ಗಳನ್ನು ವ್ಯಾಖ್ಯಾನಿಸೋಣ ಒಪೆರಾಂಡ್ಗಳನ್ನು ವ್ಯಾಖ್ಯಾನಿಸೋಣ ಒಪೆರಾಂಡ್ಗಳು ಆ ವೇರಿಯಬಲ್ಗಳು ಮತ್ತು ಅಭಿವ್ಯಕ್ತಿಯಲ್ಲಿ ಆಪರೇಟರ್ಗಳೊಂದಿಗೆ ಬಳಸುತ್ತಿರುವ ಕಾನ್ಸ್ಟಂಟ್ಗಳಾಗಿವೆ ಆದ್ದರಿಂದ ಆಪರೇಟರ್ಗಳ ಜೊತೆಗೆ ನೀವು ಅಭಿವ್ಯಕ್ತಿಗಳಲ್ಲಿ ಯಾವ ವೇರಿಯಬಲ್ಗಳು ಮತ್ತು ಕಾನ್ಸ್ಟಂಟ್ಗಳನ್ನು ಬಳಸುತ್ತಿರುವಿರಿ ಅವರು ಅದನ್ನು ಒಪೆರಾಂಡ್ಗಳಾಗಿ ಪರಿಗಣಿಸುತ್ತಾರೆ ಡಿಕ್ಲರೇಶನ್ಗಳಲ್ಲಿ ಕಂಡುಬರುವ ವೇರಿಯಬಲ್ ಹೆಸರುಗಳನ್ನು ಒಪೆರಾಂಡ್ಗಳಾಗಿ ಪರಿಗಣಿಸಲಾಗುವುದಿಲ್ಲ ಎಂಬುದನ್ನು ಗಮನಿಸಿ ನೀವು ಡಿಕ್ಲರೇಶನ್ಗಳಲ್ಲಿ ಕೆಲವು ವೇರಿಯಬಲ್ ಹೆಸರುಗಳನ್ನು ಬಳಸುತ್ತಿದ್ದರೆ ಅವುಗಳನ್ನು ಒಪೆರಾಂಡ್ಗಳಾಗಿ ಪರಿಗಣಿಸಲಾಗುವುದಿಲ್ಲ ಆದ್ದರಿಂದ ಆಪರೇಟರ್ಗಳು ಮತ್ತು ಒಪೆರಾಂಡ್ಗಳನ್ನು ಗುರುತಿಸಲು ನಾವು ನೀಡಿರುವ ಮಾರ್ಗಸೂಚಿಗಳು ಇವು ಈಗ ನಾವು ಈ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ನಾನು ಸಣ್ಣ ಅಭಿವ್ಯಕ್ತಿಯನ್ನು ನೀಡುವ ಅಭಿವ್ಯಕ್ತಿಯನ್ನು ನೀಡಲಾಗಿದೆ ಎಂದು ಪರಿಗಣಿಸಿ a b ಆದ್ದರಿಂದ ಈ ಉದಾಹರಣೆಯಲ್ಲಿ a ಮತ್ತು b ಗಳು ಒಪೆರಾಂಡ್ಗಳಾಗಿವೆ ಎಂದು ನಾವು ನೋಡಬಹುದು ಆದರೆ ಈಕ್ವಲ್ ಟು ಆಂಪರ್ಸೆಂಡ್ ಮತ್ತು ಸೆಮಿಕೋಲನ್ ಚಿಹ್ನೆಗಳು ಆಪರೇಟರ್ಗಳಾಗಿರುತ್ತದೆ ಅದೇ ರೀತಿ ಫಂಕ್ಷನ್ ಕಾಲ್ ಸ್ಟೇಟ್ಮೆಂಟ್ ಇದ್ದರೆ func ab ನಂತರ ಈ ಫಂಕ್ಷನ್ನಲ್ಲಿ ಈ ಫಂಕ್ಷನ್ ನೇಮ್ func ನಂತರ a ಮತ್ತು b ನಡುವೆ ಇರುವ ಈ ಕಾಮಾ ಮತ್ತು ಈ ಸೆಮಿಕೋಲನ್ ಆಪರೇಟರ್ ಇವುಗಳನ್ನು ಆಪರೇಟರ್ಗಳೆಂದು ಪರಿಗಣಿಸಲಾಗುತ್ತದೆ ಆದರೆ a ಮತ್ತು b ವೇರಿಯೇಬಲ್ಗಳನ್ನು ಒಪೆರಾಂಡ್ಗಳಾಗಿ ಪರಿಗಣಿಸಲಾಗುತ್ತದೆ ಆದ್ದರಿಂದ ಈ ರೀತಿಯಾಗಿ ಪ್ರೋಗ್ರಾಂ ಅನ್ನು ನೀಡಿದರೆ ನೀವು ಆಪರೇಟರ್ ಮತ್ತು ಒಪೆರಾಂಡ್ಗಳನ್ನು ಸುಲಭವಾಗಿ ಗುರುತಿಸಬಹುದು ಈ ವಾಲ್ಯೂಮ್ ಎಫರ್ಟ್ ಮತ್ತು ಟೈಮ್ ಇತ್ಯಾದಿಗಳಿಗೆ ಅಭಿವ್ಯಕ್ತಿಯನ್ನು ಹೇಗೆ ಪಡೆಯುವುದು ಎಂಬುದರ ಕುರಿತು ಇದು ನಿಮಗೆ ಸಹಾಯ ಮಾಡುತ್ತದೆ ಈಗ ಲೆಂಥ್length ಮತ್ತು ವೊಕ್ಯಾಬ್ಯುಲರಿ ಎಂದು ಕರೆಯಲ್ಪಡುವ ಎರಡು ಪ್ರಮುಖ ವಿಷಯಗಳನ್ನು ನಾವು ವ್ಯಾಖ್ಯಾನಿಸೋಣ ಪ್ರೋಗ್ರಾಂನ ಅನ್ನು ಹಾಲ್ಸ್ಟೆಡ್ನಿಂದ ವ್ಯಾಖ್ಯಾನಿಸಲಾಗಿದೆ ಇದು ಪ್ರೋಗ್ರಾಂನಲ್ಲಿನ ಎಲ್ಲಾ ಆಪರೇಟರ್ಗಳ ಮತ್ತು ಒಪೆರಾಂಡ್ಗಳ ಒಟ್ಟು ಬಳಕೆಯನ್ನು ಪ್ರಮಾಣೀಕರಿಸುತ್ತದೆ ಸರಿಯೇ ಪ್ರೋಗ್ರಾಂನ ಈ ಕೆಳಗಿನಂತೆ ವ್ಯಾಖ್ಯಾನಿಸಲಾಗಿದೆ ಪ್ರೋಗ್ರಾಂನ ಲೆಂಥ್ ಹಾಲ್ಸ್ಟೆಡ್ನಿಂದ ವ್ಯಾಖ್ಯಾನಿಸಲಾಗಿದೆ ಅದು ಏನು ಮಾಡುತ್ತದೆ ಇದು ಪ್ರೋಗ್ರಾಂನಲ್ಲಿ ಎಲ್ಲಾ ಆಪರೇಟರ್ಗಳು ಮತ್ತು ಒಪೆರಾಂಡ್ಗಳ ಒಟ್ಟು ಬಳಕೆಯನ್ನು ಪ್ರಮಾಣೀಕರಿಸುತ್ತದೆ ಆದ್ದರಿಂದ ನಾವು ಮೊದಲು N 1 N 2 ಮತ್ತು eta 1 eta 2 ಅನ್ನು ತೆಗೆದುಕೊಂಡಿದ್ದೇವೆ ದಯವಿಟ್ಟು ನಾನು ಮತ್ತೊಮ್ಮೆ ನೆನಪಿಸಿಕೊಳ್ಳುತ್ತೇನೆ ಆದರೆ eta 1 ಏನು eta 1 ಪ್ರೋಗ್ರಾಂನಲ್ಲಿ ಬಳಸಿದ ಯುನಿಕ್ ಆಪರೇಟರ್ಗಳ ಸಂಖ್ಯೆ eta 2 ಪ್ರೋಗ್ರಾಂನಲ್ಲಿ ಬಳಸಿದ ಯುನಿಕ್ ಆಪರೇಟರ್ಗಳ ಸಂಖ್ಯೆ ಮತ್ತು N1 ಒಟ್ಟು ಆಪರೇಟರ್ಗಳ ಸಂಖ್ಯೆ ಆದರೆ N 2 ಪ್ರೋಗ್ರಾಂನಲ್ಲಿ ಬಳಸಲಾದ ಒಪೆರಾಂಡ್ಗಳ ಒಟ್ಟು ಸಂಖ್ಯೆ ಆಗಿದೆ ಆದ್ದರಿಂದ ಇದರೊಂದಿಗೆ ನಾವು ಸುಲಭವಾಗಿ ಮಾಡಬಹುದು ಮತ್ತು ಒಪೆರಾಂಡ್ಗಳನ್ನು ಹೇಗೆ ಆಯ್ಕೆ ಮಾಡುವುದು ಆಪರೇಟರ್ಗಳು ಮತ್ತು ಒಪೆರಾಂಡ್ಗಳನ್ನು ಹೇಗೆ ಗುರುತಿಸುವುದು ಎಂಬ ಮಾರ್ಗಸೂಚಿಗಳನ್ನು ನಾವು ನೋಡಿದ್ದೇವೆ ಈ N 1 ಮತ್ತು N 2 ಅನ್ನು ಬಳಸಿಕೊಂಡು ಲೆಂಥ್ ಅನ್ನು ವ್ಯಾಖ್ಯಾನಿಸಬಹುದು ಎಂದು ನಾವು ನೋಡಬಹುದು ಆದ್ದರಿಂದಲೆಂಥ್ ಕೆಳಗಿನಂತೆ ಸಮಾನವಾಗಿರುತ್ತದೆ NN1N2 ಹಾಲ್ಸ್ಟೆಡ್ನ ಪ್ರಕಾರ ವ್ಯಾಖ್ಯಾನದಂತೆ ಪ್ರೋಗ್ರಾಂನ ಲೆಂಥ್ ಅನ್ನು ವ್ಯಾಖ್ಯಾನಿಸಲಾಗಿದೆ ಅಥವಾ ಇದು ಎಲ್ಲಾ ಆಪರೇಟರ್ಗಳು ಮತ್ತು ಒಪೆರಾಂಡ್ ಒಟ್ಟು ಬಳಕೆಯನ್ನು ಪ್ರಮಾಣೀಕರಿಸುತ್ತದೆ ಆಪರೇಟರ್ಗಳು ಮತ್ತು ಒಪೆರಾಂಡ್ಗಳನ್ನು ಆಡ್ ಮಾಡುತ್ತದೆ ಆದ್ದರಿಂದ ಇದು NN1N2 ಅನ್ನು ನೀಡುತ್ತದೆ ಪ್ರೋಗ್ರಾಂ ವೊಕ್ಯಾಬ್ಯುಲರಿ ಅನ್ನು ಪ್ರೋಗ್ರಾಂನಲ್ಲಿ ಬಳಸಲಾದ ಯುನಿಕ್ ಆಪರೇಟರ್ಗಳು ಮತ್ತು ಒಪೆರಾಂಡ್ಗಳ ಸಂಖ್ಯೆ ಎಂದು ವ್ಯಾಖ್ಯಾನಿಸಲಾಗಿದೆ ಒಟ್ಟು ಆಪರೇಟರ್ಗಳು ಮತ್ತು ಒಪೆರಾಂಡ್ಗಳಲ್ಲ ಪ್ರೋಗ್ರಾಂನಲ್ಲಿ ಬಳಸಲಾದ ಯುನಿಕ್ ಆಪರೇಟರ್ಗಳು ಮತ್ತು ಒಪೆರಾಂಡ್ಗಳ ಸಂಖ್ಯೆ ಎಂದು ಇದನ್ನು ವ್ಯಾಖ್ಯಾನಿಸಲಾಗಿದೆ ಹೀಗಾಗಿ ಪ್ರೋಗ್ರಾಂ ವೊಕ್ಯಾಬ್ಯುಲರಿ ಅನ್ನು ಈ ಕೆಳಗಿನಂತೆ ಇರುತ್ತದೆ η η1 η2 ಅಂದರೆ ಪ್ರೋಗ್ರಾಂನಲ್ಲಿ ಬಳಸಲಾದ ಯುನಿಕ್ ಆಪರೇಟರ್ಗಳು ಪ್ಲಸ್ ಪ್ರೋಗ್ರಾಂನಲ್ಲಿ ಬಳಸಲಾದ ಯುನಿಕ್ ಒಪೆರಾಂಡ್ಗಳ ಸಂಖ್ಯೆ ಆಗಿದೆ ಆದ್ದರಿಂದ ಈ ರೀತಿಯಾಗಿ ಹಾಲ್ಸ್ಟೆಡ್ನ ಸಾಫ್ಟ್ವೇರ್ ಸೈನ್ಸ್Halstead's software science ಅನ್ನು ಬಳಸಿಕೊಂಡು ನಾವು ನಿರ್ದಿಷ್ಟ ಪ್ರೋಗ್ರಾಂಗೆ ಲೆಂಥ್ ಮತ್ತು ವೊಕ್ಯಾಬ್ಯುಲರಿ ಅನ್ನು ಎಸ್ಟಿಮೇಟ್ ಮಾಡಬಹುದು ಎಂದು ನಾವು ವ್ಯಾಖ್ಯಾನಿಸಬಹುದು ಮುಂದಿನ ನಿಯತಾಂಕವು ಪ್ರೋಗ್ರಾಂ ವಾಲ್ಯೂಮ್ ಆಗಿದೆ ನಾವು ಪ್ರೋಗ್ರಾಂ ವಾಲ್ಯೂಮ್ ಅನ್ನು ಹೇಗೆ ವ್ಯಾಖ್ಯಾನಿಸುತ್ತೇವೆ ಪ್ರೋಗ್ರಾಂನ ಲೆಂಥ್ ಪ್ರೋಗ್ರಾಂನಲ್ಲಿ ಬಳಸುವ ಆಪರೇಟರ್ಗಳು ಮತ್ತು ಒಪೆರಾಂಡ್ಗಳ ಆಯ್ಕೆಯ ಮೇಲೆ ಅವಲಂಬಿತವಾಗಿರುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಅದೇ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಗೆ ಲೆಂಥ್ ಪ್ರೋಗ್ರಾಮಿಂಗ್ ಸ್ಟೈಲ್ ಅನ್ನು ಅವಲಂಬಿಸಿರುತ್ತದೆ ಏಕೆಂದರೆ ವಿಭಿನ್ನ ಪ್ರೋಗ್ರಾಂಗಳು ವಿಭಿನ್ನ ಸ್ಟೈಲ್ಗಳನ್ನು ಬಳಸಿಕೊಂಡು ಪ್ರೋಗ್ರಾಂಗಳನ್ನು ಬರೆಯುತ್ತಾರೆ ಆದ್ದರಿಂದ ಅದೇ ಪ್ರಾಬ್ಲಮ್ಗೆ ಅದೇ ಪ್ರೊಜೆಕ್ಟ್ಗೆ ಅದೇ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಗೆ ಲೆಂಥ್ ಪ್ರೋಗ್ರಾಮರ್ ಆಯ್ಕೆ ಮಾಡಿದ ಪ್ರೋಗ್ರಾಮಿಂಗ್ ಸ್ಟೈಲ್ ಅನ್ನು ಅವಲಂಬಿಸಿರುತ್ತದೆ ಈ ರೀತಿಯ ಅವಲಂಬನೆಯು ವಿಭಿನ್ನ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳನ್ನು ಬಳಸುವಾಗ ಮೂಲಭೂತವಾಗಿ ಒಂದೇ ಪ್ರಾಬ್ಲಮ್ಗೆ ವಿಭಿನ್ನ ಮೇಜರ್ಗಳನ್ನು ಉತ್ಪಾದಿಸುತ್ತದೆ ಆದ್ದರಿಂದ ವಿಭಿನ್ನ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳನ್ನು ಬಳಸಿದಾಗ ಪ್ರಾಬ್ಲಮ್ ಒಂದೇ ಆಗಿದ್ದರೂ ಅದನ್ನು ಕೋಡ್ ಮಾಡಬೇಕಾಗಿದೆ ಆದ್ದರಿಂದ ಅದು ವಿಭಿನ್ನ ಮೇಜರ್ಗಳನ್ನು ಉತ್ಪಾದಿಸುತ್ತದೆ ಲೆಂಥ್ಗೆ ವಿಭಿನ್ನ ವ್ಯಾಲ್ಯೂಗಳು ಸರಿ ವಿಭಿನ್ನ ಪ್ರೋಗ್ರಾಮರ್ಗಳು ವಿಭಿನ್ನ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳನ್ನು ಬಳಸಿದಾಗ ಈ ರೀತಿಯ ಅವಲಂಬನೆಯು ಮೂಲಭೂತವಾಗಿ ಒಂದೇ ಪ್ರಾಬ್ಲಮ್ಗೆ ವಿಭಿನ್ನ ಮೇಜರ್ಗಳನ್ನು ಉತ್ಪಾದಿಸುತ್ತದೆ ಹೀಗಾಗಿ ಪ್ರೋಗ್ರಾಂ ಸೈಜ್ ಅನ್ನು ವ್ಯಕ್ತಪಡಿಸುವಾಗ ಬಳಸಿದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನು ಸರಿಯಾಗಿ ಪರಿಗಣಿಸಬೇಕು ಹೀಗಾಗಿ ಪ್ರೋಗ್ರಾಂ ಸೈಜ್ ಅನ್ನು ವ್ಯಕ್ತಪಡಿಸುವಾಗ ನೀವು ಏನು ಮಾಡಬೇಕು ಅದನ್ನು ಬಳಸುವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನು ಗಣನೆಗೆ ತೆಗೆದುಕೊಳ್ಳಬೇಕು ಪ್ರೋಗ್ರಾಂ ವಾಲ್ಯೂಮ್ ಅನ್ನು ಸಾಮಾನ್ಯವಾಗಿ V ಪದದಿಂದ ಸೂಚಿಸಲಾಗುತ್ತದೆ ಅದು VNlog2η ಸಮಾನವಾಗಿರುತ್ತದೆ N ನಿಮಗೆ ಈಗಾಗಲೇ ತಿಳಿದಿದೆ N ಒಟ್ಟು ಸಂಖ್ಯೆ ಆಗಿದೆ V ನಾವು ಹೇಳುತ್ತಿರುವ ಪ್ರೋಗ್ರಾಂ ವಾಲ್ಯೂಮ್ ಆಗಿದೆ ಮತ್ತು N ನಾವು ನೋಡಿದ್ದೇವೆ N N 1 N 2 ಆಗಿದೆ eta ಅಂದರೆ ಬಳಸಲಾದ ಆಪರೇಟರ್ಗಳು ಮತ್ತು ಒಪೆರಾಂಡ್ಗಳ ಒಟ್ಟು ಸಂಖ್ಯೆ eta eta 1 eta 2 ಅದು ಒಟ್ಟು ಸಂಖ್ಯೆ ಒಪೆರಾಂಡ್ಗಳ ಮತ್ತು ಆಪರೇಟರ್ಗಳ ಯುನಿಕ್ ಸಂಖ್ಯೆಯಾಗಿರುತ್ತದೆ ಆದ್ದರಿಂದ ಪ್ರೋಗ್ರಾಂ ವಾಲ್ಯೂಮ್ ಅನ್ನು Nlog2η ಆಗಿ V ಪದದಿಂದ ನಿರ್ದಿಷ್ಟಪಡಿಸಲಾಗಿದೆ ಪ್ರೋಗ್ರಾಂ ಅನ್ನು ಎನ್ಕೋಡ್ ಮಾಡಲು ಅಗತ್ಯವಿರುವ ಕನಿಷ್ಟ ಸಂಖ್ಯೆಯ ಬಿಟ್ಗಳಿದ್ದರೆ ಅಂತರ್ಬೋಧೆಯಿಂದ ಪ್ರೋಗ್ರಾಂ ವಾಲ್ಯೂಮ್ V ಎಂಬುದು ಹಿಂದಿನ ಕಲ್ಪನೆಯಾಗಿದೆ ಆದ್ದರಿಂದ V ಯಿಂದ ನಿರ್ದಿಷ್ಟಪಡಿಸಿದ ಪ್ರೋಗ್ರಾಂ ಅನ್ನು ಎನ್ಕೋಡ್ ಮಾಡಲು ಅಗತ್ಯವಿರುವ ಕನಿಷ್ಠ ಸಂಖ್ಯೆಯ ಬಿಟ್ಗಳು ಯಾವುವು ಆದ್ದರಿಂದ ಮತ್ತು ವಿಭಿನ್ನ ಗುರುತಿಸುವಿಕೆಗಳನ್ನು ಅನನ್ಯವಾಗಿ ಪ್ರತಿನಿಧಿಸಲು ನಮಗೆ ಏನು ಬೇಕು ನಮಗೆ ಕನಿಷ್ಠ log 2 eta ಸಂಖ್ಯೆಯ ಬಿಟ್ಗಳ ಅಗತ್ಯವಿದೆ ಅಲ್ಲಿ eta ಪ್ರೋಗ್ರಾಂ ವೊಕ್ಯಾಬ್ಯುಲರಿ ಆಗಿದೆ ಆದ್ದರಿಂದ ವಾಲ್ಯೂಮ್ V ಅದು ಏನನ್ನು ಪ್ರತಿನಿಧಿಸುತ್ತದೆ ಬಳಸಿದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಪರಿಣಾಮವನ್ನು ಸರಿಸುಮಾರು ಸರಿದೂಗಿಸುವ ಮೂಲಕ ಪ್ರೋಗ್ರಾಂ ಸೈಜ್ ಅನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಬಳಸಿದ ಪ್ರೋಗ್ರಾಂ ಸೈಜ್ ಪರಿಣಾಮವನ್ನು ಸರಿದೂಗಿಸಲು ನೀವು ವಿವಿಧ ಪ್ರೋಗ್ರಾಂ ಸೈಜ್ಗಳನ್ನು ಬಳಸುತ್ತಿದ್ದರೆ ಪ್ರೋಗ್ರಾಂ ಸೈಜ್ ಅನ್ನು ಪ್ರತಿನಿಧಿಸುವ V ಅನ್ನು ನೀವು ಬಳಸಬಹುದು ಆದ್ದರಿಂದ ವಾಲ್ಯೂಮ್ V ಇದು ಬಳಸಿದ ವಿವಿಧ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳ ಪರಿಣಾಮವನ್ನು ಸರಿಸುಮಾರು ಸರಿದೂಗಿಸುವ ಮೂಲಕ ಪ್ರೋಗ್ರಾಂನ ಈ ಸೈಜ್ ಅನ್ನು ಪ್ರತಿನಿಧಿಸುತ್ತದೆ ನಾವು ಚರ್ಚಿಸಬೇಕಾದ ಮುಂದಿನ ಪದವು ಪ್ರೋಗ್ರಾಂ ಪೊಟೆನ್ಷಿಯಲ್ ಮಿನಿಮಂ ವಾಲ್ಯೂಮ್ ಆಗಿದೆ ನಾವು ಈಗಾಗಲೇ ಸರಳ ವಾಲ್ಯೂಮ್ ಅನ್ನು ನೋಡಿದ್ದೇವೆ ಈಗ ಪೊಟೆನ್ಷಿಯಲ್ ಮಿನಿಮಂ ವಾಲ್ಯೂಮ್ ಅನ್ನು ನೋಡೋಣ V ಎಂದು ಸೂಚಿಸಲಾದ ಪೊಟೆನ್ಷಿಯಲ್ ಮಿನಿಮಂ ವಾಲ್ಯೂಮ್ ಇದು ಪ್ರೋಗ್ರಾಂ ಅನ್ನು ಕೋಡ್ ಮಾಡಬಹುದಾದ ಅತ್ಯಂತ ಸಂಕ್ಷಿಪ್ತ ಪ್ರೋಗ್ರಾಂನ ವಾಲ್ಯೂಮ್ ಎಂದು ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ಪ್ರೋಗ್ರಾಂ ಅನ್ನು ಕೋಡ್ ಮಾಡಬಹುದಾದ ಅತ್ಯಂತ ಆದ್ದರಿಂದ ಅತ್ಯಂತ ಸಂಕ್ಷಿಪ್ತ ಪ್ರೋಗ್ರಾಂನ ವಾಲ್ಯೂಮ್ ಅನ್ನು V ಅಲ್ಲಿ ಪ್ರತಿನಿಧಿಸಲಾಗುತ್ತದೆ ಅಥವಾ ಪೊಟೆನ್ಷಿಯಲ್ ಮಿನಿಮಂ ವಾಲ್ಯೂಮ್ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ಮಿನಿಮಂ ವಾಲ್ಯೂಮ್ ಅನ್ನು ಯಾವಾಗ ಪಡೆಯಲಾಗಿದೆ ಎಂದು ನೋಡೋಣ ಸಿಂಗಲ್ ಸೋರ್ಸ್ ಕೋಡ್ ಇನ್ಸ್ಟ್ರಕ್ಷನ್ ಅನ್ನು ಬಳಸಿಕೊಂಡು ಪ್ರೋಗ್ರಾಂ ಅನ್ನು ವ್ಯಕ್ತಪಡಿಸಿದಾಗ ಮಿನಿಮಂ ವಾಲ್ಯೂಮ್ ಅನ್ನು ಪಡೆಯಲಾಗುತ್ತದೆ ನಾವು ಫಂಕ್ಷನ್ ಅನ್ನು ಸಣ್ಣ ಫಂಕ್ಷನ್ foo ಎಂದು ಹೇಳುವಂತೆಯೇ ಕೇವಲ ಸಿಂಗಲ್ ಸೋರ್ಸ್ ಕೋಡ್ ಇನ್ಸ್ಟ್ರಕ್ಷನ್ ನಂತರ ನಾವು ಪಡೆದ ಮಿನಿಮಂ ವಾಲ್ಯೂಮ್ ಎಂದು ಹೇಳುತ್ತೇವೆ ಏಕೆಂದರೆ ಪ್ರೋಗ್ರಾಂ ಅನ್ನು ಕೇವಲ ಸಿಂಗಲ್ ಸೋರ್ಸ್ ಕೋಡ್ ಇನ್ಸ್ಟ್ರಕ್ಷನ್ ಅನ್ನು ಬಳಸಿಕೊಂಡು ವ್ಯಕ್ತಪಡಿಸಬಹುದು ಉದಾಹರಣೆಗೆ ಫಂಕ್ಷನ್ ಕಾಲ್ foo ನಂತೆ ಇದು ಇಲ್ಲಿ ಕೇವಲ ಒಂದು ಸ್ಟೇಟ್ಮೆಂಟ್ ಅನ್ನು ಒಳಗೊಂಡಿದೆ ಹೀಗಾಗಿ ಒಂದು ಅಲ್ಗಾರಿದಮ್ ಇನ್ಪುಟ್ಗಳು ಮತ್ತು ಔಟ್ಪುಟ್ ಡೇಟಾ d 1 d 2 ಮತ್ತು d n ಸರಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಅಲ್ಗಾರಿದಮ್ ಇನ್ಪುಟ್ ಮತ್ತು ಔಟ್ಪುಟ್ ಡೇಟಾ d 1 d 2 dn ಇತ್ಯಾದಿಗಳ ಮೇಲೆ ಕಾರ್ಯನಿರ್ವಹಿಸಿದರೆ ಅಲ್ಗಾರಿದಮ್ ರೂಪವಿದೆ ಎಂದು ಭಾವಿಸೋಣ ಅತ್ಯಂತ ಸಂಕ್ಷಿಪ್ತ ಪ್ರೋಗ್ರಾಂ d 1 d 2 dn ಗೆ ಎಷ್ಟು eta 1 2 ಗೆ ಸಮಾನವಾಗಿರುತ್ತದೆ ಮತ್ತು eta 2 n ಗೆ ಸಮಾನವಾಗಿರುತ್ತದೆ ಆದ್ದರಿಂದ eta ಕನಿಷ್ಠ ಆಪರೇಟರ್ಗಳ ಯುನಿಕ್ಗಳ ಸಂಖ್ಯೆ 2 ಆಗಿರುತ್ತದೆ ಮತ್ತು ಒಪೆರಾಂಡ್ಗಳ ಯುನಿಕ್ ಸಂಖ್ಯೆ n ಆಗಿರುತ್ತದೆ ಆದ್ದರಿಂದ V ಅಥವಾ ಪೊಟೆನ್ಷಿಯಲ್ ಮಿನಿಮಂ ವಾಲ್ಯೂಮ್ V 2 η2log22 η2 ಗೆ ಸಮನಾಗಿರುತ್ತದೆ ಪ್ರೋಗ್ರಾಂ ಲೆವೆಲ್ ಆದ್ದರಿಂದ ಈಗ ನಾವು ಪ್ರೋಗ್ರಾಂ ಲೆವೆಲ್ ಎಂದು ಕರೆಯಲ್ಪಡುವ ಮತ್ತೊಂದು ಪದವನ್ನು ವ್ಯಾಖ್ಯಾನಿಸುತ್ತೇವೆ L ಎಂದು ಪ್ರತಿನಿಧಿಸುವ ಪ್ರೋಗ್ರಾಂ ಲೆವೆಲ್ ಇದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಂದ ಒದಗಿಸಲಾದ ಅಬ್ಸ್ಟ್ರಾಕ್ಷನ್ ಮಟ್ಟವನ್ನು ಮೇಜರ್ ಮಾಡುತ್ತದೆ ಆದ್ದರಿಂದ ನಿರ್ದಿಷ್ಟ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅದು ಒದಗಿಸುವ ಅಬ್ಸ್ಟ್ರಾಕ್ಷನ್ ಮಟ್ಟವನ್ನು ಪ್ರೋಗ್ರಾಂ ಲೆವೆಲ್ L ಎಂದು ನಿರೂಪಿಸಬಹುದು L ಅನ್ನು ಈ ಕೆಳಗಿನಂತೆ ನಿರ್ದಿಷ್ಟಪಡಿಸಬಹುದು L V V ಇಲ್ಲಿ V ಪೊಟೆನ್ಷಿಯಲ್ ಮಿನಿಮಂ ವಾಲ್ಯೂಮ್ ಮತ್ತು ವಾಲ್ಯೂಮ್ ಆಗಿದೆ ಹೀಗಾಗಿ ಲ್ಯಾಂಗ್ವೇಜ್ನ ಉನ್ನತ ಮಟ್ಟಕ್ಕೆ ಏನಾಗುತ್ತದೆ ಆ ಲ್ಯಾಂಗ್ವೇಜ್ ಅನ್ನು ಬಳಸಿಕೊಂಡು ಪ್ರೋಗ್ರಾಂ ಅನ್ನು ಅಭಿವೃದ್ಧಿಪಡಿಸಲು ಕಡಿಮೆ ಪ್ರಯತ್ನವನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ ಒಂದು ಲ್ಯಾಂಗ್ವೇಜ್ ಮಟ್ಟವು ಹೆಚ್ಚಿದ್ದರೆ ಆ ಲ್ಯಾಂಗ್ವೇಜ್ ಅನ್ನು ಬಳಸಿಕೊಂಡು ಪ್ರೋಗ್ರಾಂ ಅನ್ನು ಅಭಿವೃದ್ಧಿಪಡಿಸಲು ಕಡಿಮೆ ಪ್ರಯತ್ನವನ್ನು ತೆಗೆದುಕೊಳ್ಳುತ್ತದೆ ಸಮಸ್ಯೆಯನ್ನು ಪರಿಹರಿಸಲು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಪ್ರೋಗ್ರಾಂ ಅನ್ನು ಅಭಿವೃದ್ಧಿಪಡಿಸುವುದಕ್ಕಿಂತ ಅಸೆಂಬ್ಲಿ ಲ್ಯಾಂಗ್ವೇಜ್ ಅಲ್ಲಿ ಪ್ರೋಗ್ರಾಂ ಅನ್ನು ಅಭಿವೃದ್ಧಿಪಡಿಸಲು ಇದು ಹೆಚ್ಚಿನ ಪ್ರಯತ್ನವನ್ನು ಮಾಡುತ್ತದೆ ಎಂಬ ಅಂಶವನ್ನು ಈ ಫಲಿತಾಂಶವು ಒಪ್ಪಿಕೊಳ್ಳುತ್ತದೆ ಅಸೆಂಬ್ಲಿ ಲ್ಯಾಂಗ್ವೇಜ್ ಅಲ್ಲಿ ಅಭಿವೃದ್ಧಿ ಹೊಂದಲು ಇಲ್ಲಿ ಹೆಚ್ಚು ಶ್ರಮ ಬೇಕಾಗುತ್ತದೆ ಎಂದು ನಮಗೆ ತಿಳಿದಿದೆ ಏಕೆಂದರೆ ಅದು ಲೋ ಲೆವೆಲ್ ಲ್ಯಾಂಗ್ವೇಜ್ ಆಗಿದೆ ಆದರೆ ನಾವು ಹೈ ಲೆವೆಲ್ ಲ್ಯಾಂಗ್ವೇಜ್ ಆದ ಲೋ ಲೆವೆಲ್ ಲ್ಯಾಂಗ್ವೇಜ್ ಅನ್ನು ತೆಗೆದುಕೊಂಡರೆ ನಾವು ಸಾಮಾನ್ಯವಾಗಿ ಕಡಿಮೆ ಪ್ರಯತ್ನವನ್ನು ಮಾಡುತ್ತೇವೆ ಆದ್ದರಿಂದ ಇದು ಈ ವಿಷಯದೊಂದಿಗೆ ಹೊಂದಿಕೆಯಾಗುತ್ತದೆ ಏಕೆಂದರೆ L ಎಂಬುದು V V ಗೆ ಸಮನಾಗಿರುತ್ತದೆ ಎಂದರೆ ಅದು ಲ್ಯಾಂಗ್ವೇಜ್ನ ಹೆಚ್ಚಿನ ಮಟ್ಟವು ಆ ಲ್ಯಾಂಗ್ವೇಜ್ ಅನ್ನು ಬಳಸಿಕೊಂಡು ಆ ಪ್ರೋಗ್ರಾಂಗೆ ಅಭಿವೃದ್ಧಿಪಡಿಸಲು ಅಗತ್ಯವಿರುವ ಪ್ರಯತ್ನವಾಗಿದೆ ಎಂದು ಸೂಚಿಸುತ್ತದೆ ಮತ್ತು ಸಾಮಾನ್ಯವಾಗಿ ನಮ್ಮ ಸಾಮಾನ್ಯ ಅಂತಃಪ್ರಜ್ಞೆಯಿಂದ ನಾವು ಪ್ರೋಗ್ರಾಂಅನ್ನು ಬರೆಯಲು ಬಯಸಿದರೆ ಅದು ಈ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅನ್ನು ಲೋ ಲೆವೆಲ್ ಲ್ಯಾಂಗ್ವೇಜ್ ಆಗಿ ಆಯ್ಕೆ ಮಾಡುತ್ತದೆ ಎಂದು ನಮಗೆ ತಿಳಿದಿದೆ ಅದು ನೀವು ಆಯ್ಕೆ ಮಾಡಿದರೆ ಅಥವಾ ಹೋಲಿಸಿದರೆ ಹೆಚ್ಚು ಶ್ರಮವನ್ನು ತೆಗೆದುಕೊಳ್ಳುತ್ತದೆ ಅದೇ ಪ್ರೋಗ್ರಾಂ ಅನ್ನು ಬರೆಯಲು C ಅಥವಾ C ಅಂತಹ ಹೈ ಲೆವೆಲ್ ಲ್ಯಾಂಗ್ವೇಜ್ ಅನ್ನು ಬಳಸಬಹುದು ಮುಂದೆ ನಾವು ಎಫರ್ಟ್ ಮತ್ತು ಟೈಮ್ ಅನ್ನು ವ್ಯಾಖ್ಯಾನಿಸುತ್ತೇವೆ ಅದು ಘಾತೀಯವಾಗಿ ಅಗತ್ಯವಿದೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಮಟ್ಟದೊಂದಿಗೆ ಪ್ರೋಗ್ರಾಂ ವಾಲ್ಯೂಮ್ ಅನ್ನು ಭಾಗಿಸುವ ಮೂಲಕ ಪ್ರೋಗ್ರಾಂ ಅನ್ನು ಅಭಿವೃದ್ಧಿಪಡಿಸಲು ಅಗತ್ಯವಾದ ಎಫರ್ಟ್ ಅನ್ನು ಪಡೆಯಬಹುದು ಮತ್ತು ಕೋಡ್ ಅನ್ನು ಅಭಿವೃದ್ಧಿಪಡಿಸುವುದು ಆದ್ದರಿಂದ ಇಲ್ಲಿ ನಾವು ಈಗಾಗಲೇ COCOMO ಟೆಕ್ನಿಕ್ ಅನ್ನು ಬಳಸಿಕೊಂಡು ಎಫರ್ಟ್ ಅನ್ನು ಹೇಗೆ ಎಸ್ಟಿಮೇಟ್ ಮಾಡಬಹುದು ಎಂಬುದನ್ನು ನೋಡಿದ್ದೇವೆ ಇಲ್ಲಿ ಪ್ರೋಗ್ರಾಂ ಅನ್ನು ಅಭಿವೃದ್ಧಿಪಡಿಸಲು ಅಗತ್ಯವಿರುವ ಎಫರ್ಟ್ ಅನ್ನು ಏನನ್ನು ವಿಭಜಿಸುವ ಮೂಲಕ ಎಸ್ಟಿಮೇಟ್ ಮಾಡಬಹುದು ಕೋಡ್ ಅನ್ನು ಅಭಿವೃದ್ಧಿಪಡಿಸಲು ಬಳಸಲಾಗುವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಮಟ್ಟದೊಂದಿಗೆ ಪ್ರೋಗ್ರಾಂ ವಾಲ್ಯೂಮ್ ಅನ್ನು ಭಾಗಿಸುವ ಮೂಲಕ ಗಣಿತದಲ್ಲಿ ನೀವು ಎಫರ್ಟ್ E V L ಗೆ ಸಮಾನವಾಗಿರುತ್ತದೆ ಎಂದು ಹೇಳಬಹುದು L ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಮಟ್ಟವನ್ನು ಪ್ರತಿನಿಧಿಸುತ್ತದೆ ಇಲ್ಲಿ E ಏನು ಆಗಿದೆ ಅಂದರೆ ಸಾಮಾನ್ಯವಾಗಿ ಈ ಕೆಳಗಿನಂತೆ ಪರಿಗಣಿಸಬಹುದು ಸಾಮಾನ್ಯವಾಗಿ E ಎನ್ನುವುದು ಪ್ರೋಗ್ರಾಂ ಅನ್ನು ಇಂಪ್ಲಿಮೆಂಟ್ಗೊಳಿಸಲು ಅಗತ್ಯವಿರುವ ಮೆಂಟಲ್ ಡಿಸ್ಕ್ರಿಮಿನೇಷನ್ಗಳ ಸಂಖ್ಯೆ ಆದ್ದರಿಂದ ಸಾಮಾನ್ಯವಾಗಿ E ಎನ್ನುವುದು ಪ್ರೋಗ್ರಾಂ ಅನ್ನು ಇಂಪ್ಲಿಮೆಂಟ್ಗೊಳಿಸಲು ಅಗತ್ಯವಿರುವ ಮೆಂಟಲ್ ಡಿಸ್ಕ್ರಿಮಿನೇಷನ್ಗಳ ಸಂಖ್ಯೆ ಮತ್ತು ಪ್ರೋಗ್ರಾಂ ಅನ್ನು ಓದಲು ಮತ್ತು ಅರ್ಥಮಾಡಿಕೊಳ್ಳಲು ಅಗತ್ಯವಿರುವ ಎಫರ್ಟ್ ಆಗಿದೆ ಹೀಗಾಗಿ ಪ್ರೋಗ್ರಾಮಿಂಗ್ ಎಫರ್ಟ್ E ಅನ್ನು L ನ ವ್ಯಾಲ್ಯೂವನ್ನು ಎಷ್ಟು ಹಾಕುತ್ತದೆ ಎಂದು ಬರೆಯಬಹುದು L ನ ವ್ಯಾಲ್ಯೂವು V V ಗೆ ಸಮಾನವಾಗಿರುತ್ತದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ಇಲ್ಲಿ L ನ ವ್ಯಾಲ್ಯೂವನ್ನು ಹಾಕಿದರೆ ನಾವು E ಅನ್ನು ಪಡೆಯುತ್ತೇವೆ L ನ ವ್ಯಾಲ್ಯೂವನ್ನು V V ಎಂದು ಹಾಕಿದರೆ ಆದ್ದರಿಂದ ಸರಳೀಕರಣದ ಮೇಲೆ ಅದು ಈ ಕೆಳಗಿನಂತೆ ನೀಡುತ್ತದೆ E V2 V Since LV V ಪ್ರೋಗ್ರಾಮಿಂಗ್ ಎಫರ್ಟ್ V2 ಬದಲಾದಂತೆ ಬದಲಾಗುತ್ತದೆ ಪ್ರೋಗ್ರಾಮಿಂಗ್ ಎಫರ್ಟ್ E ನ ಯಾವ ಸಮೀಕರಣವು ಬದಲಾಗುತ್ತದೆ ಎಂಬುದನ್ನು ನೀವು ಇದರಿಂದ ನೋಡಬಹುದು ಪ್ರೋಗ್ರಾಮಿಂಗ್ ಎಫರ್ಟ್ E ಇದು V2 ಬದಲಾದಂತೆ ಬದಲಾಗುತ್ತದೆ ಇಲ್ಲಿ ನೀವು ಪ್ರೋಗ್ರಾಮಿಂಗ್ ಎಫರ್ಟ್ E ಯು V2 ಬದಲಾದಂತೆ ಬದಲಾಗುತ್ತದೆ ಅಸ್ತಿತ್ವದಲ್ಲಿರುವ ಮೇನ್ಟೈನೆನ್ಸ್ಗೆ ಅಗತ್ಯವಿರುವ ಎಫರ್ಟ್ E ಚೆನ್ನಾಗಿ ಸಂಬಂಧ ಹೊಂದಿದೆ ಎಂದು ಅನುಭವಗಳು ತೋರಿಸುತ್ತವೆ ಆದ್ದರಿಂದ ಹಾಲ್ಸ್ಟೆಡ್ ಅನೇಕ ಪ್ರಯೋಗಗಳನ್ನು ನಡೆಸಿದ್ದಾನೆ ಇತರ ಸಂಶೋಧಕರು ಸಹ ಅನೇಕ ಪ್ರಯೋಗಗಳನ್ನು ನಡೆಸಿದ್ದಾರೆ ಮತ್ತು ಅನುಭವವು ಅಸ್ತಿತ್ವದಲ್ಲಿರುವ ಪ್ರೋಗ್ರಾಂನ ಮೇನ್ಟೈನೆನ್ಸ್ಗೆ ಅಗತ್ಯವಿರುವ ಎಫರ್ಟ್ E ಚೆನ್ನಾಗಿ ಸಂಬಂಧ ಹೊಂದಿದೆ ಎಂದು ತೋರಿಸುತ್ತದೆ ನಂತರ ಇಲ್ಲಿ ಇನ್ನೊಂದು ಪದವನ್ನು ವ್ಯಾಖ್ಯಾನಿಸುತ್ತದೆ ಅದು ಪ್ರೋಗ್ರಾಮರ್ನ ಟೈಮ್programmer's time ಪ್ರೋಗ್ರಾಮರ್ನ ಟೈಮ್programmer's time ಅನ್ನು ಪ್ರೋಗ್ರಾಮರ್ನ ಟೈಮ್programmer's time ಅನ್ನು TES ಇಲ್ಲಿ E ಎಂಬುದು ಎಫರ್ಟ್ ಮತ್ತು S ಮೆಂಟಲ್ ಡಿಸ್ಕ್ರಿಮಿನೇಷನ್ಗಳ ವೇಗ S ನ ವ್ಯಾಲ್ಯೂವನ್ನು ಸೈಕೋಲಾಜಿಕಲ್ನಿಂದ ಪ್ರಾಯೋಗಿಕವಾಗಿ ಅಭಿವೃದ್ಧಿಪಡಿಸಲಾಗಿದೆ ಮತ್ತು ಇದು ಶಿಫಾರಸು ಮಾಡಲಾದ ವ್ಯಾಲ್ಯೂ ಆಗಿದೆ ಮತ್ತು ಪ್ರೋಗ್ರಾಮಿಂಗ್ ಅಪ್ಲಿಕೇಶನ್ಗೆ ಈ ಶಿಫಾರಸು ವ್ಯಾಲ್ಯೂ 18 ಆಗಿದೆ ಆದ್ದರಿಂದ ಸಾಮಾನ್ಯವಾಗಿ ಪ್ರೋಗ್ರಾಮಿಂಗ್ ಅಪ್ಲಿಕೇಶನ್ನ ವ್ಯಾಲ್ಯೂ 18 ಆಗಿರುತ್ತದೆ ಅಂದರೆ ಮೆಂಟಲ್ ಡಿಸ್ಕ್ರಿಮಿನೇಷನ್ನ ವೇಗವು ಸಾಮಾನ್ಯವಾಗಿ ಇರುತ್ತದೆ ಇದನ್ನು 18 ಕ್ಕೆ ಹೊಂದಿಸಬೇಕು ಪ್ರೋಗ್ರಾಮಿಂಗ್ ಅಪ್ಲಿಕೇಶನ್ಗಳಿಗೆ S ನ ವ್ಯಾಲ್ಯೂವನ್ನು 18 ನಂತೆ ತೆಗೆದುಕೊಳ್ಳಬೇಕು ಅನಲಿಟಿಕಲ್ ಎಸ್ಟಿಮೇಶನ್analytical estimation ವಿಧಾನವಾದ ಹಾಲ್ಸ್ಟೆಡ್ ಸಾಫ್ಟ್ವೇರ್ ಸೈನ್ಸ್ ಕುರಿತು ನಾವು ಈ ತರಗತಿಯಲ್ಲಿ ನೋಡಿದ್ದೇವೆ ಹಾಲ್ಸ್ಟೆಡ್ನ ಥಿಯರಿHalstead's theory ಇದು ನಿಮಗೆ ಫಾರ್ಮಲ್ ಡೆಫ್ನಿಷನ್ ಷನ್ ಮತ್ತು ಕ್ವಾಂಟಿಟೆಟಿವ್ ಅಟ್ರಿಬ್ಯೂಟ್ಗಳನ್ನು ಒದಗಿಸಲು ಪ್ರಯತ್ನಿಸುತ್ತದೆ ಉದಾಹರಣೆಗೆ ಪ್ರೋಗ್ರಾಂ ಕಾಂಪ್ಲೆಕ್ಸಿಟಿ ಸುಲಭವಾಗಿ ತಿಳುವಳಿಕೆ ಮತ್ತು ಅಬ್ಸ್ತ್ರಾಕ್ಷನ್ ಲೆವೆಲ್ಇತ್ಯಾದಿ ಕೆಲವು ಕಡಿಮೆ ಮಟ್ಟದ ಪ್ಯಾರಾಮೀಟರ್ಗಳಾದ ಒಪೆರಾಂಡ್ಗಳ ಸಂಖ್ಯೆ ಮತ್ತು ಪ್ರೋಗ್ರಾಂನಲ್ಲಿ ಕಾಣಿಸಿಕೊಳ್ಳುವ ಆಪರೇಟರ್ಗಳ ಸಂಖ್ಯೆಯನ್ನು ಒದಗಿಸುತ್ತದೆ ಹಾಲ್ಸ್ಟೆಡ್ ಸಾಫ್ಟ್ವೇರ್ ಸೈನ್ಸ್ ಸಾಫ್ಟ್ವೇರ್ನ ದೊಡ್ಡ ಸಂಗ್ರಹದ ಪ್ರೊಪರ್ಟಿಗಳ ಒಟ್ಟಾರೆ ಎಸ್ಟಿಮೇಟ್ಗಳನ್ನು ಒದಗಿಸುತ್ತದೆ ಆದರೆ ವೈಯಕ್ತಿಕ ಪ್ರಕರಣಗಳಿಗೆ ಬದಲಾಗಿ ನಿಖರವಾಗಿ ವಿಸ್ತರಿಸುತ್ತದೆ ಆದ್ದರಿಂದ ಹಾಲ್ಸ್ಟೆಡ್ ಸಾಫ್ಟ್ವೇರ್ ಸೈನ್ಸ್ ಅನ್ನು ಯಾವ ಮೇನ್ಟೈನೆನ್ಸ್ ಎಫರ್ಟ್ ಅನ್ನು ಎಸ್ಟಿಮೇಟ್ ಮಾಡಲು ಪರಿಣಾಮಕಾರಿಯಾಗಿ ಬಳಸಬಹುದು ಎಂದು ನಮಗೆ ತಿಳಿದಿರುವ ಒಂದು ವಿಷಯವಾಗಿದೆ ಹಾಲ್ಸ್ಟೆಡ್ ಸಾಫ್ಟ್ವೇರ್ ಸೈನ್ಸ್ ಸಾಫ್ಟ್ವೇರ್ನ ದೊಡ್ಡ ಸಂಗ್ರಹದ ಪ್ರೊಪರ್ಟಿ ಒಟ್ಟು ಎಸ್ಟಿಮೇಟ್ ಅನ್ನು ಒದಗಿಸುತ್ತದೆ ಆದರೆ ಇದು ವೈಯಕ್ತಿಕ ಪ್ರಕರಣಗಳಿಗೆ ವಿಸ್ತರಿಸಿದಾಗ ಆದರೆ ವೈಯಕ್ತಿಕ ಪ್ರಕರಣಗಳಿಗೆ ವಿಸ್ತರಿಸುತ್ತದೆ ಬದಲಿಗೆ ತಪ್ಪಾಗಿ ವೈಯಕ್ತಿಕ ಪ್ರಕರಣಗಳಿಗೆ ಇದು ತಪ್ಪಾದ ಎಸ್ಟಿಮೇಟ್ಗಳನ್ನು ನೀಡಬಹುದು ಇದು ಈ ಹಾಲ್ಸ್ಟೆಡ್ ಸಾಫ್ಟ್ವೇರ್ಗೆ ಸಂಬಂಧಿಸಿದೆ ಅನಲಿಟಿಕಲ್ ಎಷ್ಟಿಮೇಶನ್ ವಿಧಾನವಾಗಿದೆ

ನಾವು ಈ ಎರಡು ಪುಸ್ತಕಗಳ ರೆಫರೆನ್ಸ್ಗಳನ್ನು ತೆಗೆದುಕೊಂಡಿದ್ದೇವೆ ಸರಿಯೆ ಮತ್ತು ತುಂಬ ಧನ್ಯವಾದಗಳು